ಆನ್ಲೈನ್ ಸಾಮಾಜಿಕ ಮಾಧ್ಯಮದಲ್ಲಿ ಗೌಪ್ಯತೆ ಮತ್ತು ಭದ್ರತೆ ಉಪನ್ಯಾಸಕ್ಕೆ ಮರಳಿ ಸ್ವಾಗತ ನಾನು ಕೊನೆಯ ಉಪನ್ಯಾಸ ಮಾಡಿದ ಪ್ರವೃತ್ತಿಯನ್ನು ಮುಂದುವರಿಸುತ್ತಾ ಸ್ಥಳ ಆಧಾರಿತ ಸೇವೆಗಳಿಂದ ಗೌಪ್ಯತೆಯ ಸೋರಿಕೆಯ ಸಮಸ್ಯೆಯನ್ನು ಮೂಲತಃ ಪರಿಹರಿಸುವ ಕೆಲವು ಕಾಗದಗಳನ್ನು ನೋಡುವುದನ್ನು ನಾನು ಮುಂದುವರಿಸಲಿದ್ದೇನೆ ನೀವು ಕೊನೆಯ ಉಪನ್ಯಾಸವನ್ನು ನೆನಪಿಸಿಕೊಂಡರೆ ನಾವು ಫೋರ್ಸ್ಕ್ವೇರ್ ಅನ್ನು ನೋಡುವ ಕಾಗದವನ್ನು ಹೊಂದಿದ್ದೇವೆ ಮತ್ತು ಅವರು ನಿಜವಾಗಿ ಹೇಗೆ ಗುರುತಿಸುತ್ತಾರೆ ಒಬ್ಬ ವ್ಯಕ್ತಿಯು ಎಲ್ಲಿ ವಾಸಿಸುತ್ತಾರೆ ಎಂಬುದನ್ನು ಕಾಗದ ವಿಶ್ಲೇಷಿಸಿದೆ ಅದು ಫೋರ್ಸ್ಕ್ವೇರ್ ಮೇಯರ್ಶಿಪ್ ಸಲಹೆಗಳು ಮತ್ತು ಮಾಡುವಿಕೆಯನ್ನು ಮಾತ್ರ ಬಳಸುತ್ತಿತ್ತು ಮತ್ತು ನಾವು ಈಗ ನೋಡಲಿರುವುದು ಒಂದೇ ವಿಷಯವಾಗಿದೆ ಆದರೆ ನಾವು ಅದನ್ನು ವಿಭಿನ್ನ ಸಾಮಾಜಿಕ ಜಾಲತಾಣಗಳೊಂದಿಗೆ ಹೋಲಿಸಲಿದ್ದೇವೆ ಆದ್ದರಿಂದ ಈ ಪತ್ರಿಕೆಯಲ್ಲಿ ನೀವು ಇಲ್ಲಿ ನೋಡಿದರೆ ಲೇಖಕರು ಫೋರ್ಸ್ಕ್ವೇರ್ ಗೂಗಲ್ ಪ್ಲಸ್ ಮತ್ತು ಟ್ವಿಟರ್ನಂತಹ ಪ್ರಸ್ತುತ ಅತ್ಯಂತ ಜನಪ್ರಿಯ ಸಾಮಾಜಿಕ ಜಾಲತಾಣಗಳಲ್ಲಿ ಮೂರು ದೊಡ್ಡ ಪ್ರಮಾಣದ ತೀರ್ಮಾನವನ್ನು ಅಧ್ಯಯನ ಮಾಡುತ್ತಾರೆ ಆದ್ದರಿಂದ ಈ ಪತ್ರಿಕೆಯಲ್ಲಿನ ಗುರಿಯು ನಾವು ಕಳೆದ ಬಾರಿ ನೋಡಿದ ಕಾಗದಕ್ಕೆ ಹೋಲುತ್ತದೆ ಆದರೆ ಇದು ಫೋರ್ಸ್ಕ್ವೇರ್ ಮಾತ್ರವಲ್ಲದೆ ವಿವಿಧ ಸಾಮಾಜಿಕ ಜಾಲತಾಣಗಳನ್ನು ನೋಡಲಿದೆ ಆದ್ದರಿಂದ ಇದರಲ್ಲಿ ಲೇಖಕರು ಫೋರ್ಸ್ಕ್ವೇರ್ ಗೂಗಲ್ ಪ್ಲಸ್ ಮತ್ತು ಟ್ವಿಟರ್ ಅನ್ನು ನೋಡಿದ್ದಾರೆ ಈ ಉಪನ್ಯಾಸದ ಭಾಗವಾಗಿ ನಿಮಗೆ ತಿಳಿದಿದೆ ನೀವು ಈಗಾಗಲೇ ಎಲ್ಲಾ ಮೂರು ಸಾಮಾಜಿಕ ಜಾಲತಾಣಗಳನ್ನು ಅವುಗಳ ವಿಷಯದ ವಿಷಯದಲ್ಲಿ ಮಾಡಿದ ಡೇಟಾ ಸಂಗ್ರಹಣೆ ಮತ್ತು ಸಾಮಾಜಿಕ ಜಾಲತಾಣಗಳಿಂದ ನೀವು ನಿಜವಾಗಿಯೂ ಸಂಗ್ರಹಿಸಬಹುದಾದ ಮಾಹಿತಿಯ ವಿಷಯದಲ್ಲಿ ನೋಡಿದ್ದೀರಿ ಫೋರ್ಸ್ಕ್ವೇರ್ ಗೂಗಲ್ ಪ್ಲಸ್ ಮತ್ತು ಟ್ವಿಟರ್ನ ಸಂದರ್ಭದಲ್ಲಿ 67 ಪ್ರತಿಶತ 72 ಮತ್ತು 82 ಪ್ರತಿಶತದಷ್ಟು ಹೆಚ್ಚಿನ ನಿಖರತೆಯೊಂದಿಗೆ ಬಳಕೆದಾರರ ಮನೆ ನಗರವನ್ನು ಊಹಿಸಲು ಸಾಧ್ಯವಿದೆ ಎಂದು ಲೇಖಕರು ವಾಸ್ತವವಾಗಿ ಕಂಡುಕೊಂಡಿದ್ದಾರೆ ಇದು ಫೋರ್ಸ್ಕ್ವೇರ್ಗೆ 67 ಪ್ರತಿಶತ ಗೂಗಲ್ ಪ್ಲಸ್ಗೆ 72 ಪ್ರತಿಶತ ಮತ್ತು Twitter ಗೆ 82 ಪ್ರತಿಶತ ನಾವು ಸಾಗುತ್ತಿರುವಾಗ ನನಗೆ ಖಚಿತವಾಗಿದೆ ಮನೆಯ ಸ್ಥಳವನ್ನು ಕಂಡುಹಿಡಿಯುವ ವಿಷಯದಲ್ಲಿ ಟ್ವಿಟರ್ ಏಕೆ ಹೆಚ್ಚು ಎಂದು ನೀವು ನಿಜವಾಗಿಯೂ ಅರ್ಥಮಾಡಿಕೊಳ್ಳುವಿರಿ ಆದ್ದರಿಂದ ಈಗ ನಾವು ಕಳೆದ ಬಾರಿ ನೋಡಿದ ಅದೇ ರಚನೆಯ ಪರಿಭಾಷೆಯಲ್ಲಿ ಕಾಗದವನ್ನು ನೋಡೋಣ ಪರಿಚಯ ಸ್ಥಳ ಆಧಾರಿತ ಸಾಮಾಜಿಕ ನೆಟ್ವರ್ಕ್ಗಳು ಯಾವುವು ಎಂಬುದರ ಕುರಿತು ಮಾತನಾಡುತ್ತೇವೆ ಗೂಗಲ್ ಪ್ಲಸ್ ಫೋರ್ಸ್ಕ್ವೇರ್ ಮತ್ತು ಟ್ವಿಟರ್ನಂತಹ ವಿಭಿನ್ನ ಸಾಮಾಜಿಕ ಮಾಧ್ಯಮ ಸೇವೆಗಳಿಂದ ಡೇಟಾವನ್ನು ಸಂಗ್ರಹಿಸುವ ಕುರಿತು ಮಾತನಾಡುವುದು ಮತ್ತು ಗೂಗಲ್ ಪ್ಲಸ್ ಫೋರ್ಸ್ಕ್ವೇರ್ ಮತ್ತು ಟ್ವಿಟರ್ನ ಸಂದರ್ಭದಲ್ಲಿ ಮಾಡಲಾದ ವಿಭಿನ್ನ ಸಂಶೋಧನೆಗಳು ಮತ್ತು ನಾನು ಯಾವ ಮಾಹಿತಿಯನ್ನು ಸಂಗ್ರಹಿಸಿದೆ ಎಂಬುದರ ಕುರಿತು ಮಾತನಾಡುತ್ತಿದ್ದೇನೆ ಮತ್ತು ಕಾಗದದ ಸ್ವಲ್ಪ ತೀರ್ಮಾನಗಳು ಮತ್ತು ನಂತರ ಕಾಗದವು ಹೇಗೆ ಗರಿಷ್ಠವಾಗಿದೆ ಎಂಬುದರ ಕುರಿತು ಮಾತನಾಡುತ್ತಿದ್ದೇನೆ ಆದ್ದರಿಂದ ಇದು ಸಾಮಾನ್ಯವಾಗಿ ನಾವು ಕೊನೆಯ ಬಾರಿಗೆ ನೋಡಿದ ರಚನೆಯಾಗಿದೆ ಅಂದರೆ ಬಹುತೇಕ ಎಲ್ಲಾ ಕಾಗದಗಳು ಕಾಣಿಸಿಕೊಳ್ಳುತ್ತವೆ ಎಂದರೆ ರಚನೆಯು ಸಮಸ್ಯೆಯ 30000 ಅಡಿ ಎತ್ತರದ ವೀಕ್ಷಣೆಯ ಪ್ಯಾರಾಗ್ರಾಫ್ ಆಗಿರುತ್ತದೆ ನಂತರ ಪ್ರಸ್ತುತ ಸಮಸ್ಯೆ ಮತ್ತು ಏನು ಕಾಣೆಯಾಗಿದೆ ಎಂಬುದರ ಕುರಿತು ಪ್ಯಾರಾಗ್ರಾಫ್ ನಂತರ ಈ ಪತ್ರಿಕೆಯಲ್ಲಿ ಏನು ಏನು ಮಾಡಲಾಗಿದೆ ಎಂಬುದರ ಕುರಿತು ಪ್ಯಾರಾಗ್ರಾಫ್ ತಿಳಿಸುತ್ತದೆ ಮತ್ತು ನಂತರ ಈ ಪತ್ರಿಕೆಯಿಂದ ಕೆಲವು ರೀತಿಯ ಕೊಡುಗೆ ಇದೆ ಮತ್ತೆ ನಾನು ಈ ನಿರ್ದಿಷ್ಟ ಸಂಬಂಧಿತ ಕೆಲಸದಲ್ಲಿ ವಿವರವಾಗಿ ಹೋಗುವುದಿಲ್ಲ ಆದರೆ ಸಂಬಂಧಿತ ಕೆಲಸವು ಸಾಮಾನ್ಯವಾಗಿ ಸ್ಥಳ ಆಧಾರಿತ ಸೇವೆಗಳಿಂದ ಈ ರೀತಿಯ ಗೌಪ್ಯತೆ ಸೋರಿಕೆಗಳ ಬಗ್ಗೆ ಮಾತನಾಡುತ್ತದೆ ಮತ್ತು ಈ ಮೂರು ಸಾಮಾಜಿಕ ಜಾಲತಾಣಗಳಿಂದ ಡೇಟಾವನ್ನು ಸಂಗ್ರಹಿಸುವ ಕೆಲಸ ಮತ್ತು ಮಾಡಲಾದ ತೀರ್ಮಾನಗಳು ನಂತರ ಅನೇಕ ಬಾರಿ ಸಂಶೋಧಕರು ವಾಸ್ತವವಾಗಿ ಸಾಮಾಜಿಕ ಜಾಲತಾಣ ಕುರಿತು ವಿವರಗಳನ್ನು ಬರೆಯಲು ಒಲವು ತೋರುತ್ತಾರೆ ಅದು ನಾವು ಕಳೆದ ಪೇಪರ್ನಲ್ಲಿ ನೋಡಿದ ಪರಿಭಾಷೆಗಳನ್ನು ಪರಿಚಯಿಸುವ ವಿಷಯದಲ್ಲಿ ಚರ್ಚಿಸಲಾಗಿದೆ ಇಲ್ಲಿ ಅದು ಫೋರ್ಸ್ಕ್ವೇರ್ ಬಗ್ಗೆ ಮಾತನಾಡುತ್ತಿದೆ ನಂತರ ಗೂಗಲ್ ಪ್ಲಸ್ ಮತ್ತು ನಂತರ ಟ್ವಿಟರ್ ಬಗ್ಗೆ ಇರುತ್ತದೆ ಆದ್ದರಿಂದ ಇಲ್ಲಿ ನೀವು ನೋಡಿದರೆ ಅಧ್ಯಯನದಲ್ಲಿ ಬಳಸಲಾದ ಡೇಟಾಸೆಟ್ ಕೊನೆಯ ಪೇಪರ್ನಂತೆಯೇ ಇರುತ್ತದೆ ಡೇಟಾಸೆಟ್ ಅಕ್ಟೋಬರ್ 2011 ರ ನಡುವೆ ಸಿಸ್ಟಮ್ ಮೂಲಕ ಕ್ರಾಲ್ ಮಾಡಿತು ಮತ್ತು ಇದು 13 ಮಿಲಿಯನ್ ಬಳಕೆದಾರರನ್ನು ಮತ್ತು ಸುಮಾರು 16 ಮಿಲಿಯನ್ ವಿಭಿನ್ನ ಸ್ಥಳಗಳನ್ನು ಒಳಗೊಂಡಿದೆ ಮತ್ತು ಬಳಕೆದಾರರ ಮನೆ ನಗರವು ಸುಮಾರು 100 ಅಕ್ಷರಗಳಿಗೆ ಸೀಮಿತವಾದ ಐಚ್ಛಿಕ ತೆರೆದ ಪಠ್ಯ ಕ್ಷೇತ್ರವಾಗಿದೆ ಸ್ಥಳಕ್ಕಾಗಿ ತೆರೆದ ಪಠ್ಯ ಕ್ಷೇತ್ರಗಳನ್ನು ಭರ್ತಿ ಮಾಡುವ ಮೂಲಕ ಸ್ಥಳವನ್ನು ವ್ಯಾಖ್ಯಾನಿಸಬೇಕು ಅವುಗಳೆಂದರೆ ನಗರ ಮತ್ತು ವಿಳಾಸವು ಕ್ರಮವಾಗಿ 30 ಮತ್ತು 127 ಅಕ್ಷರಗಳಿಗೆ ಸೀಮಿತವಾಗಿದೆ ಅದು ರೀತಿಯ ಡೇಟಾ ಮತ್ತು ನೀವು ಸ್ಥಳ ಸಲಹೆಗಳು ಮತ್ತು ಕಾರ್ಯಗಳಿಗಾಗಿ ಈ ಡೇಟಾವನ್ನು ಸಂಗ್ರಹಿಸಿದಾಗ ಲಭ್ಯವಿರುವ ಮಾಹಿತಿಯ ಪ್ರಕಾರವಾಗಿದೆ ಆದ್ದರಿಂದ ಸಂಪೂರ್ಣ ಡೇಟಾಸೆಟ್ ಸುಮಾರು 15 ಮಿಲಿಯನ್ ಮೇಯರ್ಶಿಪ್ಗಳು 11 ಮಿಲಿಯನ್ ಸುಳಿವುಗಳು ಮತ್ತು ಹತ್ತು ಮಿಲಿಯನ್ ಇಷ್ಟಗಳು ಆದ್ದರಿಂದ ಇಷ್ಟಗಳನ್ನು ಮೂಲತಃ ಫೋರ್ಸ್ಕ್ವೇರ್ ಪರಿಭಾಷೆಯಲ್ಲಿ ಮಾಡಲಾಗುತ್ತದೆ ಆದ್ದರಿಂದ ಈಗ ಗೂಗಲ್ ಪ್ಲಸ್ ಡೇಟಾದ ವಿಷಯದಲ್ಲಿ ಗೂಗಲ್ ಪ್ಲಸ್ ಮೂಲಭೂತವಾಗಿ ಹೋಲುವ ಜಾಲತಾಣ ಆಗಿದೆ ಅಂದರೆ ನೀವು Gmail ಖಾತೆಯನ್ನು ಹೊಂದಿದ್ದರೆ ನೀವು ಮೂಲಭೂತವಾಗಿ ಗೂಗಲ್ ಪ್ಲಸ್ ಖಾತೆಯನ್ನು ಹೊಂದಿರುತ್ತೀರಿ HTTP ವಿನಂತಿಯ ಮೂಲಕ ಒಟ್ಟು 27 ಮಿಲಿಯನ್ ಪ್ರೊಫೈಲ್ ಪುಟಗಳನ್ನು ಕ್ರಾಲ್ ಮಾಡಲಾಗಿದೆ ಮತ್ತು 7 ಮಿಲಿಯನ್ ಅವರು ವಾಸಿಸುವ ಕನಿಷ್ಠ ಒಂದು ಸ್ಥಳವನ್ನು ವ್ಯಾಖ್ಯಾನಿಸಿದ್ದಾರೆ ಮತ್ತು 5000 ವಿಳಾಸ ಮಾಹಿತಿಯನ್ನು ಒದಗಿಸಿದ್ದಾರೆ ಮತ್ತು ಸುಮಾರು 7 ಮಿಲಿಯನ್ ಜನರು ತಮ್ಮ ಶಿಕ್ಷಣವನ್ನು ತುಂಬಿದ್ದಾರೆ ಮತ್ತು ಸುಮಾರು 6 ಮಿಲಿಯನ್ ಜನರು ತಮ್ಮ ಉದ್ಯೋಗವನ್ನು ತುಂಬಿದ್ದಾರೆ ಆದ್ದರಿಂದ ಇವು ವಿವರಗಳು ಅಂದರೆ ನಿಮಗೆ ನೆನಪಿದ್ದರೆ ನೀವು ಹೆಚ್ಚಾಗಿ ಬಳಸುವ ಫೇಸ್ಬುಕ್ನಂತಹ ಸಾಮಾಜಿಕ ಜಾಲತಾಣ ಅನ್ನು ನೀವು ನೆನಪಿಸಿಕೊಂಡರೆ ಈ ಎಲ್ಲಾ ವಿವರಗಳನ್ನು ನೀವು ವಾಸಿಸುವ ಸ್ಥಳಗಳು ಶಿಕ್ಷಣ ನೀವು ಓದುವ ಕಾಲೇಜುಗಳು ನೀವು ಕೆಲಸ ಮಾಡಿದ ಸ್ಥಳಗಳು ನೀವು ವಾಸಿಸುತ್ತಿದ್ದ ಸ್ಥಳಗಳು ಈ ಎಲ್ಲಾ ಮಾಹಿತಿಯನ್ನು ಬಳಕೆದಾರರಿಂದ ತೆಗೆದುಕೊಳ್ಳಲಾಗಿದೆ ಮತ್ತು ಅದನ್ನು ಇಲ್ಲಿ ಉಲ್ಲೇಖಿಸಲಾಗಿದೆ ಅಂದರೆ 7 ಮಿಲಿಯನ್ ಜನರು ತಮ್ಮ ಶಿಕ್ಷಣವನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ಮತ್ತು ಸುಮಾರು 6 ಮಿಲಿಯನ್ ಜನರು ತಮ್ಮ ಉದ್ಯೋಗದ ವಿವರಗಳನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ಅಂದರೆ ನಾನು IIIT ದೆಹಲಿಯಲ್ಲಿ ಕೆಲಸ ಮಾಡುತ್ತಿದ್ದೇನೆ ಈಗ ನಾವು ಟ್ವಿಟರ್ ನಿಂದ ಡೇಟಾವನ್ನು ನೋಡೋಣ ಆದ್ದರಿಂದ ಟ್ವಿಟರ್ ನಿಂದ ಡೇಟಾವನ್ನು ಸ್ಟ್ರೀಮಿಂಗ್ API ಬಳಸಿ ಸಂಗ್ರಹಿಸಲಾಗಿದೆ ಇದು ನಿಮಗೆಲ್ಲರಿಗೂ ತಿಳಿದಿದೆ ಏಪ್ರಿಲ್ ನಿಂದ ಜೂನ್ 2012 ರವರೆಗೆ ಸುಮಾರು 20 ಮಿಲಿಯನ್ ಅನನ್ಯ ಬಳಕೆದಾರರು ಪೋಸ್ಟ್ ಮಾಡಿದ 120 ಮಿಲಿಯನ್ ಟ್ವೀಟ್ಗಳಿಗೆ ಕ್ರಾಲ್ ಮಾಡಲಾಗಿದೆ ಪೋಸ್ಟ್ ಮಾಡಿದ ಪೋಸ್ಟ್ಗಳಲ್ಲಿ 0 5 ಪ್ರತಿಶತದಷ್ಟು ಭೌಗೋಳಿಕವಾಗಿ ಟ್ಯಾಗ್ ಮಾಡಲಾಗಿದೆ ಹಾಗಾದರೆ ಇದರ ಅರ್ಥವೇನೆಂದರೆ ಒಟ್ಟು ಪೋಸ್ಟ್ಗಳಲ್ಲಿ ಕೇವಲ 0 5 ಪ್ರತಿಶತದಷ್ಟು ಪೋಸ್ಟ್ಗಳಿಗೆ ಜಿಯೋ ಟ್ಯಾಗ್ ಮಾಡಲಾದ ಮಾಹಿತಿಯಿದ್ದರೆ ಅದು ಬಳಕೆದಾರರಿಗೆ ಜಿಯೋ ಟ್ಯಾಗ್ ಮಾಡಲಾದ ಮಾಹಿತಿಯಾಗಿದೆ ಸುಮಾರು 700000 ಟ್ವೀಟ್ಗಳು ಮತ್ತು ಸುಮಾರು 300000 ಅನನ್ಯ ಬಳಕೆದಾರರು ಇದ್ದರು ಅದು ನಿಖರವಾದ ಸ್ಥಳವಾಗಿದೆ ನಾವು ಹಿಂದೆ ಚರ್ಚಿಸಿದ್ದೇವೆ ಇದು ಪೋಸ್ಟ್ನ ಅಕ್ಷಾಂಶ ರೇಖಾಂಶವು ಪೋಸ್ಟ್ ಬರುತ್ತಿದೆ ಆದ್ದರಿಂದ ಅದು ಡೇಟಾಸೆಟ್ ಬಗ್ಗೆ ಹಿನ್ನೆಲೆಯಾಗಿದೆ ಮೂಲಭೂತವಾಗಿ ಅವರೆಲ್ಲರೂ ಟ್ವಿಟರ್ ನಲ್ಲಿ ದಶಲಕ್ಷ ಗಟ್ಟಲೆ ಮಾತನಾಡುತ್ತಿದ್ದಾರೆ ಇದು ಸುಮಾರು 0 5 ಮಿಲಿಯನ್ ಭೌಗೋಳಿಕವಾಗಿ ಟ್ಯಾಗ್ ಮಾಡಿದ ಟ್ವೀಟ್ಗಳು ಜಿಯೋ ಟ್ಯಾಗ್ ಟ್ವೀಟ್ಗಳು ಇರುತ್ತದೆ ಗೂಗಲ್ ಪ್ಲಸ್ನಲ್ಲಿ ಕ್ರಾಲ್ ಮಾಡಿದ ಸುಮಾರು 27 ಮಿಲಿಯನ್ ಪ್ರೊಫೈಲ್ಗಳು ಮತ್ತು ಸುಮಾರು 7 ಮಿಲಿಯನ್ ಶಿಕ್ಷಣ ಮತ್ತು 6 ಮಿಲಿಯನ್ ಉದ್ಯೋಗಗಳು ಇವೆ ಮತ್ತು ಫೋರ್ಸ್ಕ್ವೇರ್ ಸುಮಾರು 16 ಮಿಲಿಯನ್ ಮೇಯರ್ಶಿಪ್ನ ವಿವರಗಳನ್ನು ಹೊಂದಿದೆ 11 ಮಿಲಿಯನ್ ಸಲಹೆಗಳು ಮತ್ತು 10 ಮಿಲಿಯನ್ ಇಷ್ಟಗಳು ಇವೆ ವಿಶ್ಲೇಷಣೆ ಮಾಡಲು ವ್ಯಕ್ತಿಯ ಮನೆಯ ಸ್ಥಳದ ಬಗ್ಗೆ ತೀರ್ಮಾನಗಳನ್ನು ಕಂಡುಹಿಡಿಯಲು ನಾವು ಆಡಲಿರುವ ಡೇಟಾಸೆಟ್ ಆಗಿದೆ ಆದ್ದರಿಂದ ಯಾವುದೇ ಡೇಟಾ ಸೆಟ್ನಲ್ಲಿ ನೀವು ವಿಶ್ಲೇಷಿಸಿದಾಗ ನೀವು ನಿಜವಾಗಿಯೂ ಪರಿಶೋಧನಾತ್ಮಕ ಡೇಟಾ ವಿಶ್ಲೇಷಣೆಯನ್ನು ನೀಡಲು ಬಯಸುತ್ತೀರಿ ಎಂದು ನಿಮಗೆ ತಿಳಿದಿದೆ ಮತ್ತು ಡೇಟಾ ಸೆಟ್ ಹೇಗಿರುತ್ತದೆ ಎಂಬುದನ್ನು ನೀವು ಒದಗಿಸಲು ಬಯಸುತ್ತೀರಿ ಏಕೆಂದರೆ ಇದು ಆ ಸಂಶೋಧನೆಯ ಪುನರುತ್ಪಾದನೆಗೆ ಸಹಾಯ ಮಾಡುತ್ತದೆ ಇದು ಇತರರಿಗೆ ವಾಸ್ತವವಾಗಿ ಡೇಟಾವನ್ನು ಸಂಗ್ರಹಿಸಲು ಸಹಾಯ ಮಾಡುತ್ತದೆ ಅವರು ಮಾಡಿದ್ದರೆ ಇಲ್ಲಿ ಮುಖ್ಯವಾದ ಅಂಶವೆಂದರೆ ನೀವು ಸಂಗ್ರಹಿಸಿದ ಡೇಟಾವನ್ನು ಇತರರು ಸಂಗ್ರಹಿಸಲು ಬಯಸಿದರೆ ಮತ್ತು ನೀವು ಮಾಡಿದ ಅದೇ ವಿಶ್ಲೇಷಣೆಯನ್ನು ಇತರರು ಮಾಡಲು ಬಯಸಿದರೆ ಫಲಿತಾಂಶಗಳು ಒಂದೇ ಆಗಿರಬೇಕು ಅದು ಸಂಶೋಧನೆಯ ಪುನರುತ್ಪಾದನೆಯ ಕಲ್ಪನೆಯಾಗಿದೆ ಆದ್ದರಿಂದ ನೀವು ಡೇಟಾವನ್ನು ಹೇಗೆ ಸಂಗ್ರಹಿಸಿದ್ದೀರಿ ಎಂಬುದನ್ನು ವಿವರಿಸುವುದು ಡೇಟಾ ಹೇಗಿರುತ್ತದೆ ಎಂಬುದನ್ನು ವಿವರಿಸುವುದು ಈ ಸಂಶೋಧನಾ ಪ್ರಬಂಧಗಳನ್ನು ವಾಸ್ತವವಾಗಿ ಬರೆಯುವ ವಿಷಯದಲ್ಲಿ ಬಹಳ ಮುಖ್ಯವಾಗಿದೆ ಆದ್ದರಿಂದ ಟೇಬಲ್ ಒನ್ ಪ್ರತಿ ಡೇಟಾಸೆಟ್ನಲ್ಲಿನ ಪ್ರತಿಯೊಂದು ಡೇಟಾಸೆಟ್ನಲ್ಲಿ ಪರಿಗಣಿಸಲಾದ ಎಲ್ಲಾ ಗುಣಲಕ್ಷಣಗಳ ಭೌಗೋಳಿಕ ಮಾಹಿತಿಯ ವಿತರಣೆಯನ್ನು ಒದಗಿಸುತ್ತದೆ ನಾವು ಪ್ರತಿ ಗುಣಲಕ್ಷಣಕ್ಕೆ ಮಾನ್ಯವಾದ ಭೌಗೋಳಿಕತೆಗೆ ಅನುಗುಣವಾದ ಶೇಕಡಾವಾರು ಪ್ರಮಾಣವನ್ನು ಪ್ರಸ್ತುತಪಡಿಸುತ್ತೇವೆ ನಾವು ಕೋಷ್ಟಕಗಳನ್ನು ನೋಡೋಣ ಆದ್ದರಿಂದ ಈ ಕೋಷ್ಟಕವನ್ನು ಉಲ್ಲೇಖಿಸಲಾಗಿದೆ ಈ ಕೋಷ್ಟಕವು ಡೇಟಾಸೆಟ್ಗಳಲ್ಲಿನ ವಿವಿಧ ಗುಣಲಕ್ಷಣಗಳಲ್ಲಿ ಭೌಗೋಳಿಕ ಮಾಹಿತಿಯ ಲಭ್ಯತೆಯ ಬಗ್ಗೆ ಮಾತನಾಡುತ್ತದೆ ಆದ್ದರಿಂದ ನೀವು ಎರಡನೇ ಕಾಲಮ್ ಅನ್ನು ನೋಡಿದರೆ ಅದು ಚತುರ್ಭುಜವಾಗಿದೆ ಆದ್ದರಿಂದ ಕಾಲಮ್ಗಳನ್ನು ಮೂರು ವಿಭಿನ್ನ ನೆಟ್ವರ್ಕ್ಗಳಾದ ಫೋರ್ಸ್ಕ್ವೇರ್ ಗೂಗಲ್ ಪ್ಲಸ್ ಮತ್ತು ಟ್ವಿಟರ್ ಎಂದು ಉಲ್ಲೇಖಿಸಲಾಗುತ್ತದೆ ಮತ್ತು ಸಾಲುಗಳಲ್ಲಿರುವ ಅಂಕಿಅಂಶಗಳನ್ನು ನೀವು ನೋಡಿದರೆ ಇದು ಮಾನ್ಯವಾದ UGI ಆಗಿದ್ದು ಅದು ಬಳಕೆದಾರರ ಭೌಗೋಳಿಕ ಮಾಹಿತಿ ಮಾನ್ಯ AGI ಮಾನ್ಯವಾದ ಭೌಗೋಳಿಕ ಮಾಹಿತಿ ಮತ್ತು ಅದು ಖಾಲಿಯಾಗಿದೆ ಆದ್ದರಿಂದ ಇದು ಮೂಲಭೂತವಾಗಿ ನಿಮಗೆ ಲಭ್ಯವಿರುವ ದತ್ತಾಂಶದ ಪ್ರಮಾಣ ಯಾವುದು ಮಾನ್ಯ ಭೌಗೋಳಿಕ ಮಾಹಿತಿ ಮಾನ್ಯ ಮತ್ತು ಅಸ್ಪಷ್ಟ ಭೌಗೋಳಿಕ ಮಾಹಿತಿ ಮಾನ್ಯವಾದ ಅಸ್ಪಷ್ಟ ಭೌಗೋಳಿಕ ಮಾಹಿತಿ ಮತ್ತು ಮಾನ್ಯವಾದ ಭೌಗೋಳಿಕವಲ್ಲದ ಮಾಹಿತಿ ಮತ್ತು ಖಾಲಿಯಾಗಿದೆ ಎಂಬುದನ್ನು ಕಂಡುಹಿಡಿಯಲು ಸಹಾಯ ಮಾಡುತ್ತದೆ ಇದೆಲ್ಲದರ ಅರ್ಥವೇನು ನಾನು ಇದನ್ನು ವಿವರಿಸಲು ಪ್ರಯತ್ನಿಸುತ್ತೇನೆ ಮಾನ್ಯ ಮತ್ತು ಅಸ್ಪಷ್ಟ ಇದು ವಾಸ್ತವವಾಗಿ ಅಕ್ಷಾಂಶ ಅಥವಾ ರೇಖಾಂಶವಾಗಿದೆ ಇದು ವಾಸ್ತವವಾಗಿ ಹೊಸ ದೆಹಲಿಯಾಗಿದೆ ಅದರಲ್ಲಿ ಯಾವುದೇ ಅಸ್ಪಷ್ಟತೆ ಇಲ್ಲ ಮಾನ್ಯವಾದ ಅಸ್ಪಷ್ಟತೆ ಸ್ಪಷ್ಟವಾಗಿಲ್ಲ ಆದ್ದರಿಂದ ಅದು ತಾಜ್ ಮಹಲ್ ಬಳಿ ಅಥವಾ ಗೋವಿಂದಪುರಿ ಮೆಟ್ರೋಬಳಿ ಹೇಳುತ್ತದೆ ನಿಲ್ದಾಣದ ಆದ್ದರಿಂದ ಈ ವಿಷಯಗಳು ಅಸ್ಪಷ್ಟವಾಗಿವೆ ಮತ್ತು GI ಅಲ್ಲದ ಭೌಗೋಳಿಕವಲ್ಲದ ಮಾಹಿತಿಯು ನಾನು ಮೊದಲೇ ಹೇಳಿದಂತೆ ಅದು ಯಾರೊಬ್ಬರ ಹೃದಯವಾಗಿರಬಹುದು ಎಂದು ನಾನು ಭಾವಿಸುತ್ತೇನೆ ಮತ್ತು ಅಂತಹ ಮಾಹಿತಿಯು ವಾಸ್ತವವಾಗಿ ಭೌಗೋಳಿಕ ಮಾಹಿತಿಯಲ್ಲ ಮತ್ತು ಕೆಲವೊಮ್ಮೆ ಅದು ಖಾಲಿಯಾಗಿರಬಹುದು ಆದ್ದರಿಂದ ಮೂಲಭೂತವಾಗಿ ಅದನ್ನು ಮೌಲ್ಯಗಳಲ್ಲಿ ನೀಡಲಾಗಿದೆ ಬಳಕೆದಾರರ ಮನೆ ನಗರವು ಸುಮಾರು 95 ಪ್ರತಿಶತ ಅಸ್ಪಷ್ಟತೆಯು ಸುಮಾರು 2 6 ಪ್ರತಿಶತ ಮತ್ತು GI ಅಲ್ಲದ 1 8 ಪ್ರತಿಶತ ಮತ್ತು ಖಾಲಿಯು ಸುಮಾರು 0 2 ಪ್ರತಿಶತ ಎಂದು ಹೇಳುವ ಎಲ್ಲಾ ಶೇಕಡಾವಾರುಗಳಾಗಿವೆ ಆದ್ದರಿಂದ ಫೋರ್ಸ್ಕ್ವೇರ್ನಲ್ಲಿ ಇದು ಬಳಕೆದಾರರ ಮನೆ ನಗರ ಮತ್ತು ಸ್ಥಳ ನಗರವಾಗಿದೆ ಗೂಗಲ್ ಪ್ಲಸ್ನಲ್ಲಿ ಇದು ವಾಸಿಸುವ ಸ್ಥಳಗಳ ವಿಳಾಸ ಮತ್ತು ಶಿಕ್ಷಣ ಮತ್ತು ಉದ್ಯೋಗವಾಗಿದೆ ಟ್ವಿಟರ್ ನಲ್ಲಿ ಇದು ಬಳಕೆದಾರರ ಸ್ಥಳ ಜಿಯೋ ಟ್ಯಾಗ್ ಮಾಡಿದ ಟ್ವೀಟ್ ಆಗಿದೆ ಸರಿ ಆದ್ದರಿಂದ ಇದು ಮೂಲಭೂತವಾಗಿ ವಿವಿಧ ಜಾಲತಾಣಗಳಿಂದ ವಿವಿಧ ರೀತಿಯ ಮಾಹಿತಿಯನ್ನು ಸಂಗ್ರಹಿಸಲಾಗಿದೆ ಎಂದು ಹೇಳುತ್ತದೆ ನನ್ನ ಪ್ರಕಾರ ವಿಭಿನ್ನ ಸಾಮಾಜಿಕ ನೆಟ್ವರ್ಕ್ಗಳಿಂದ ಈ ವಿಭಿನ್ನ ಸೆಟ್ಗಳ ಮಾಹಿತಿಯನ್ನು ವಾಸ್ತವವಾಗಿ ಬಳಸುವ ವಿಷಯದಲ್ಲಿ ಇದು ಸಂಪೂರ್ಣ ಸಂಶೋಧನೆಯಾಗಿದೆ ನಂತರ ಫೋರ್ಸ್ಕ್ವೇರ ಇದು ಬಳಕೆದಾರರ ಮನೆ ನಗರ ಸ್ಥಳ ಮತ್ತು ಸ್ಥಳವಾಗಿದೆ ಗೂಗಲ್ ಪ್ಲಸ್ನಲ್ಲಿ ಇದು ವಾಸಿಸುವ ಸ್ಥಳಗಳ ವಿಳಾಸ ಶಿಕ್ಷಣ ಮತ್ತು ಉದ್ಯೋಗ ಟ್ವಿಟರ್ ಗಳಲ್ಲಿ ಇದು ಬಳಕೆದಾರರ ಸ್ಥಳ ಮತ್ತು ಜಿಯೋ ಟ್ಯಾಗ್ ಮಾಡಿದ ಟ್ವೀಟ್ ಆಗಿದೆ ಆದ್ದರಿಂದ ನೀವು ಟ್ವಿಟರ್ ನಿಂದ ಜಿಯೋ ಟ್ಯಾಗ್ ಮಾಡಿದ ಟ್ವೀಟ್ಗಾಗಿ ನಿಸ್ಸಂದಿಗ್ಧವಾದ ಭೌಗೋಳಿಕ ಮಾಹಿತಿಯನ್ನು ನೋಡಿದರೆ ಅದು ಸುಮಾರು 100 ಪ್ರತಿಶತದಷ್ಟು ಇರುತ್ತದೆ ಏಕೆಂದರೆ ಎಲ್ಲಾ ಟ್ವೀಟ್ಗಳನ್ನು ಎಲ್ಲಿ ಸಂಗ್ರಹಿಸಲಾಗಿದೆಯೋ ಅಲ್ಲಿ 0 5 ಪ್ರತಿಶತದಷ್ಟು ಜಿಯೋ ಟ್ಯಾಗ್ ಮಾಡಲಾದ ಮಾಹಿತಿಯನ್ನು ಹೊಂದಿದೆ ಇದರಿಂದ ಮೂಲಭೂತವಾಗಿ ಯಾವ ರೀತಿಯ ಡೇಟಾವನ್ನು ಸಂಗ್ರಹಿಸಲಾಗಿದೆ ಎಂಬ ಅರ್ಥವನ್ನು ನೀಡುತ್ತದೆ ಗೂಗಲ್ ಪ್ಲಸ್ ವಿಷಯದಲ್ಲಿ 53 ಪ್ರತಿಶತವು ನಿಸ್ಸಂದಿಗ್ಧವಾದ ಶಿಕ್ಷಣವನ್ನು ಹೊಂದಿದೆ ಆದ್ದರಿಂದ ನಾನು ಕಾರ್ನೆಗೀ ಮೆಲಾನ್ ವಿಶ್ವವಿದ್ಯಾಲಯವನ್ನು ಅಧ್ಯಯನ ಮಾಡಿದ್ದೇನೆ ಆದ್ದರಿಂದ ಅದು ತುಂಬಾ ನಿಖರವಾಗಿದೆ ಅಸ್ಪಷ್ಟತೆ ಇದೆ ಯಾವುದೇ ಸಮಸ್ಯೆ ಇಲ್ಲ ಮತ್ತು ಅದನ್ನು ಮರುಕೋಡಿಂಗ್ ಅಥವಾ ನಿರ್ದಿಷ್ಟ ವಿಶ್ವವಿದ್ಯಾಲಯಕ್ಕೆ ಡಿಕೋಡ್ ಮಾಡುವುದು ಆದ್ದರಿಂದ ಈ ಡೇಟಾವನ್ನು ಬಳಸಿಕೊಂಡು ಮಾಡಲಾದ ವಿಭಿನ್ನ ಅಂಕಿಅಂಶಗಳು ವಿಭಿನ್ನ ವಿಶ್ಲೇಷಣೆಗಳನ್ನು ನೋಡೋಣ ಚಿತ್ರ 1 ಬಹುಪಾಲು 80 ಪ್ರತಿಶತ ಫೋರ್ಸ್ಕ್ವೇರ್ ಬಳಕೆದಾರರು ಮತ್ತು ಸ್ಥಳಗಳು ನಗರ ಮಟ್ಟದಲ್ಲಿ ಸ್ಥಳ ಮಾಹಿತಿಯನ್ನು ಹೊಂದಿವೆ 6 ಪ್ರತಿಶತ ಮತ್ತು 7 4 ಪ್ರತಿಶತ ಬಳಕೆದಾರರು ಮತ್ತು ಸ್ಥಳಗಳು ರಾಜ್ಯ ಅಥವಾ ದೇಶದ ಮಟ್ಟದಲ್ಲಿ ಒರಟಾದ ಸ್ಥಳ ಗ್ರ್ಯಾನ್ಯುಲಾರಿಟಿಗಳನ್ನು ಪ್ರಸ್ತುತಪಡಿಸುತ್ತವೆ ಆದ್ದರಿಂದ ನಾವು ಅಂಕಿಗಳನ್ನು ನೋಡುತ್ತೇವೆ ಆದ್ದರಿಂದ ಇದು ಚಿತ್ರ 1 ಎ 1 ಬಿ ಮತ್ತು 1 ಸಿ ಆದ್ದರಿಂದ ನೀವು ಇಲ್ಲಿ ಮಾನ್ಯ ಮತ್ತು ನಿಸ್ಸಂದಿಗ್ಧವಾದ ಭೌಗೋಳಿಕ ಮಾಹಿತಿಯ ಗುಣಮಟ್ಟವನ್ನು ನೋಡಿದರೆ ಫೋರ್ಸ್ಕ್ವೇರ್ ನೀವು ನಗರವನ್ನು ನೋಡಿದರೆ ನಗರವು ನಿಮಗೆ ಬಳಕೆದಾರರ ಮನೆ ನಗರ ಮತ್ತು ಸ್ಥಳ ನಗರವನ್ನು ನೀಡುತ್ತದೆ ಇದು ಸುಮಾರು ಎಂಭತ್ತರಷ್ಟು ಹತ್ತಿರದಲ್ಲಿದೆ ಆದ್ದರಿಂದ ಇಲ್ಲಿ ಬರೆಯಲ್ಪಟ್ಟಿರುವುದು ಬಹುಪಾಲು 80 ಪ್ರತಿಶತ ಫೋರ್ಸ್ಕ್ವೇರ್ ಬಳಕೆದಾರರ ಬಗ್ಗೆ ಹೇಳುತ್ತದೆ ಮತ್ತು ಸ್ಥಳಗಳು ನಗರ ಮಟ್ಟದಲ್ಲಿ ಸ್ಥಳ ಮಾಹಿತಿಯನ್ನು ಹೊಂದಿವೆ ಕೆಲವು ದೇಶ ಮಟ್ಟದಲ್ಲಿ ಹೊಂದಿವೆ ಕೆಲವು ರಾಜ್ಯ ಮಟ್ಟದಲ್ಲಿ ಹೊಂದಿವೆ ಕೆಲವು ರಸ್ತೆ ಮಟ್ಟದಲ್ಲಿ ಹೊಂದಿವೆ ಆದ್ದರಿಂದ ಫೋರ್ಸ್ಕ್ವೇರ್ ನಿಂದ ಸ್ಥಳಕ್ಕಾಗಿ ಭೌಗೋಳಿಕ ಮಾಹಿತಿಯು ಲಭ್ಯವಿರುವ ವಿವಿಧ ಹಂತದ ವಿವರಗಳು ಆಗಿದೆ ಆದ್ದರಿಂದ ನೀವು ಗೂಗಲ್ ಪ್ಲಸ್ ಅನ್ನು ನೋಡಿದರೆ ಮಾಹಿತಿಯು ಗರಿಷ್ಠವಾಗಿ ಲಭ್ಯವಿರುತ್ತದೆ ಉದಾಹರಣೆಗೆ ಇದು ನಗರ ಮಟ್ಟದಲ್ಲಿ ಸುಮಾರು 70 ಪ್ರತಿಶತ ಅಥವಾ 70 ಪ್ಲಸ್ ಶೇಕಡಾವಾರು ಮಟ್ಟದಲ್ಲಿ ಲಭ್ಯವಿರುವ ಶಿಕ್ಷಣವಾಗಿದೆ ಆದ್ದರಿಂದ ಅದನ್ನು ಇಲ್ಲಿ ಬರೆಯಲಾಗಿದೆ ಅದೇ ಬಳಕೆದಾರರ ವರ್ತನೆಯನ್ನು ಗೂಗಲ್ ಪ್ಲಸ್ ಫಿಗರ್ 1ಬಿ ಮತ್ತು ಫಿಗರ್ 1ಸಿ ನಲ್ಲಿ ಗಮನಿಸಲಾಗಿದೆ ಅಲ್ಲಿ ಸಿಸ್ಟಮ್ 79 63 62 54 ರ ಹೆಚ್ಚಿನ ಬಳಕೆದಾರರು ನಗರ ಮಟ್ಟದಲ್ಲಿ ಮನೆ ಸ್ಥಳವನ್ನು ಒದಗಿಸುತ್ತಾರೆ ವಾಸಿಸುವ ಸ್ಥಳಗಳ ವಿಷಯದಲ್ಲಿ ನಗರವು ಅತ್ಯುನ್ನತವಾಗಿದೆ ಬಳಕೆದಾರರ ಸ್ಥಳದ ವಿಷಯದಲ್ಲಿ ನಗರವು ಅತ್ಯುನ್ನತವಾಗಿದೆ ಆದ್ದರಿಂದ ಮೂಲಭೂತವಾಗಿ ನಾವು ಯಾವುದೇ ಸಮಸ್ಯೆಯಿಲ್ಲದೆ ನಗರ ಮಟ್ಟದ ಮಾಹಿತಿಯನ್ನು ಪಡೆಯಲು ಸಾಧ್ಯವಾಗುತ್ತದೆ ಎಂದು ಹೇಳುತ್ತದೆ ಏಕೆಂದರೆ ಮಾಹಿತಿಗಾಗಿ ಹೆಚ್ಚಿನ ಪ್ರಮಾಣದ ಡೇಟಾ ನಗರ ಮಟ್ಟದಲ್ಲಿ ಬಳಕೆದಾರರು ಲಭ್ಯವಿರುತ್ತಾರೆ ಈಗ ಈ ಡೇಟಾದೊಂದಿಗೆ ಹೆಚ್ಚಿನ ವಿಶ್ಲೇಷಣೆಯನ್ನು ನೋಡೋಣ ಆದ್ದರಿಂದ ಈಗ ಅಂಕಿ 2 ಮಾಲೀಕತ್ವದ ಮೇಯರ್ಶಿಪ್ಗಳು ಸಲಹೆಗಳು ಪೋಸ್ಟ್ ಮಾಡಿದ ಮತ್ತು ಇಷ್ಟಗಳ ಸಂಖ್ಯೆಗಳ ಸಂಚಿತ ವಿತರಣೆಗಳನ್ನು ತೋರಿಸುತ್ತದೆ ನೀವು ಕೊನೆಯ ಪೇಪರ್ನಲ್ಲಿಯೂ ಸಹ ನೆನಪಿಸಿಕೊಂಡರೆ ನಾವು ಈ ರೀತಿಯ ರೇಖಾಚಿತ್ರಗಳನ್ನು ನೋಡಿದ್ದೇವೆ ಇದು ಮೇಯರ್ಗಳ ಸಂಖ್ಯೆಯ ಸಂಚಿತ ವಿತರಣೆಯನ್ನು ತೋರಿಸುವುದು ಸಲಹೆಗಳು ಮತ್ತು ಸರಿಯಾಗಿ ಮಾಡಲಾಗುತ್ತದೆ ಆದ್ದರಿಂದ ನೀವು ರೇಖಾಚಿತ್ರ ಅನ್ನು ನೆನಪಿಸಿಕೊಂಡರೆ ಬಹಳಷ್ಟು ಮೇಯರ್ಶಿಪ್ಗಳನ್ನು ಹೊಂದಿರುವ ಸಣ್ಣ ಗುಂಪಿನ ಜನರಿದ್ದರು ಮತ್ತು ಮೇಯರ್ಶಿಪ್ಗಳನ್ನು ಹೊಂದಿರುವ ಕಡಿಮೆ ಸಂಖ್ಯೆಯ ದೊಡ್ಡ ಗುಂಪಿನ ಜನರಿದ್ದರು ಆದ್ದರಿಂದ ಇದು ಸಾಮಾನ್ಯ ಸಾಮಾಜಿಕ ಮಾಧ್ಯಮದ ನಡವಳಿಕೆಯೂ ಆಗಿದೆ ಆದ್ದರಿಂದ ನಾವು ಚಿತ್ರ 2ಎ ಅನ್ನು ನೋಡೋಣ ಇದು ನಿಮಗೆ ಮೇಯರ್ಶಿಪ್ಗಳ ಸಂಖ್ಯೆ ಸಲಹೆಗಳು ಮತ್ತು ಮಾಡಿದ ಕಾರ್ಯಗಳ ವಿತರಣೆಯನ್ನು ನೀಡುತ್ತದೆ ಆದ್ದರಿಂದ ನೀವು ಇಲ್ಲಿ ನೋಡಿದರೆ ಚಿತ್ರ 2 ಮೂರು ಮಾಧ್ಯಮಗಳಲ್ಲಿ ಪ್ರತಿಯೊಂದು ಸ್ಥಳ ಆಧಾರಿತ ಗುಣಲಕ್ಷಣಗಳ ಸಂಚಿತ ವಿತರಣೆಯನ್ನು ನಿಮಗೆ ನೀಡುತ್ತಿದೆ a ಫೋರ್ಸ್ಕ್ವೇರ್ b ಎಂಬುದು ಗೂಗಲ್ ಪ್ಲಸ್ ಮತ್ತು c ಎಂಬುದು ಟ್ವಿಟರ್ ಗಾಗಿ ಆಗಿರುತ್ತದೆ ಟ್ವಿಟರ್ ನಲ್ಲಿ ಎಲ್ಲವನ್ನೂ ಜಿಯೋ ಟ್ಯಾಗ್ ಮಾಡಿರುವುದರಿಂದ ನೀವು ಸ್ಪಷ್ಟವಾಗಿ ನೋಡಬಹುದು ಕೇವಲ ಒಂದು ಸಾಲು ಆದರೆ ಇನ್ನೊಂದರಲ್ಲಿ ಸ್ನೇಹಿತರು ಮೇಯರ್ಶಿಪ್ಗಳು ಇಷ್ಟಗಳು ಮತ್ತು ಸಲಹೆಗಳು ಫೋರ್ಸ್ಕ್ವೇರ್ನಲ್ಲಿವೆ ಗೂಗಲ್ ಪ್ಲಸ್ ನಲ್ಲಿ ಉದ್ಯೋಗ ಶಿಕ್ಷಣ ವಾಸಿಸುವ ಸ್ಥಳಗಳು ಮತ್ತು ಸ್ನೇಹಿತರು ಸಿಗುತ್ತಾರೆ ಆದ್ದರಿಂದ ಇದು ರೇಖಾಚಿತ್ರ ಆಗಿದೆ ಮತ್ತು ಸಾಮಾಜಿಕ ಮಾಧ್ಯಮ ಡೇಟಾದ ವಿಷಯದಲ್ಲಿ ನಾವು ಹಿಂದೆ ನೋಡಿದ ರೇಖಾಚಿತ್ರ ಅನ್ನು ಹೋಲುತ್ತದೆ ಎಂದು ನೀವು ಸ್ಪಷ್ಟವಾಗಿ ನೋಡಬಹುದು ಆದ್ದರಿಂದ ಸ್ಪಷ್ಟವಾಗಿ ಎಲ್ಲಾ ಮೂರು ವಿತರಣೆಗಳು ಹೆವಿ ಟೈಲ್ಡ್ ನಾನು ಈಗ ಹೇಳಿದ್ದೇನೆ ಇದು ಸಾಮಾಜಿಕ ಮಾಧ್ಯಮವನ್ನು ನೋಡುವ ಡೇಟಾ ಏಕೆಂದರೆ ಹೆಚ್ಚಿನ ಬಳಕೆದಾರರು ಕೆಲವು ಮೇಯರ್ಶಿಪ್ಗಳನ್ನು ಹೊಂದಿರುತ್ತಾರೆ ಆದರೆ ಕೆಲವು ಬಳಕೆದಾರರು ಈ ಗುಣಲಕ್ಷಣಗಳನ್ನು ಪರಿಗಣಿಸಿ ತುಂಬಾ ಸಕ್ರಿಯರಾಗಿದ್ದಾರೆ ಥ್ಯಾಂಕ್ಯು ವಕ್ರಾಕೃತಿಗಳು ಹೋಲುತ್ತದೆ ಮತ್ತು ಪ್ರದರ್ಶನಗಳನ್ನು ಪ್ರತಿ ವೈಶಿಷ್ಟ್ಯಗಳನ್ನು ಬಳಕೆದಾರರ 90 ಪ್ರತಿಶತ ಸರಿಯಾದ 10 ಮೇಯರ್ಶಿಪ್ ಪರಿಗಣಿಸಲ್ಪಡುತ್ತಾರೆ ಆದ್ದರಿಂದ ನಾವು ಅದೇ ತತ್ವ ಪ್ಯಾರೆಟೊ ತತ್ವವನ್ನು ನಾವು ಉಪನ್ಯಾಸದಲ್ಲಿ ಮಾತನಾಡಿದ ವಿದ್ಯುತ್ ಕಾನೂನಿನ ಬಗ್ಗೆ ಮಾತನಾಡಿದ್ದೇವೆ ಅದು ಈ ಡೇಟಾವನ್ನು ಸಹ ಪ್ಲೇ ಮಾಡುತ್ತದೆ ಮತ್ತು ಇದು ತೋರಿಸಲು ಬಹಳ ಮುಖ್ಯವಾಗಿದೆ ಏಕೆಂದರೆ ವಿಮರ್ಶಕರು ಮತ್ತು ಓದುಗರು ವಾಸ್ತವವಾಗಿ ಈ ಡೇಟಾವು ಇತರ ಸಾಮಾಜಿಕ ಮಾಧ್ಯಮ ಸಂಶೋಧನೆಗಳನ್ನು ಪ್ರತಿನಿಧಿಸುತ್ತದೆ ಮತ್ತು ಮಾಡಲಾದ ವಿಶ್ಲೇಷಣೆಯನ್ನು ಪ್ರತಿನಿಧಿಸುತ್ತದೆ ಎಂದು ನಂಬಬಹುದು ನೀವು 2 ಅನ್ನು ನೋಡಿದರೆ ಮತ್ತೆ ಅದು ಎಲ್ಲಾ ವಿಭಿನ್ನ ಸಾಮಾಜಿಕ ಜಾಲತಾಣಗಳನ್ನು ವಿವರಿಸುತ್ತದೆ ಚಿತ್ರ 2 ನಿಮಗೆ ಗೂಗಲ್ ಗಾಗಿ ತೋರಿಸುತ್ತಿದೆ ಜೊತೆಗೆ ರೇಖಾಚಿತ್ರ ಕೇವಲ ಒಂದು ಸಣ್ಣ ಭಾಗದಷ್ಟು ಬಳಕೆದಾರರು ಒಂದಕ್ಕಿಂತ ಹೆಚ್ಚಿನ ಗಾತ್ರದ ಗುಣಲಕ್ಷಣಗಳ ಪಟ್ಟಿಯನ್ನು ಹೊಂದಿದ್ದಾರೆ ಎಂದು ತೋರಿಸುತ್ತದೆ 6 ಪ್ರತಿಶತದಷ್ಟು ಸ್ಥಳಗಳು 2 5 ಶೇಕಡಾ ಶಿಕ್ಷಣ ಮತ್ತು 1 ಶೇಕಡಾ ಉದ್ಯೋಗದಲ್ಲಿ ವಾಸಿಸುತ್ತವೆ ನೀವು ಟ್ವಿಟರ್ ಡೇಟಾವನ್ನು ನೋಡಿದರೆ ನಾವು ಆ ಚಿತ್ರ 2 ಸಿಸ್ಟಂನಲ್ಲಿ ಬಳಕೆದಾರರು ಪೋಸ್ಟ್ ಮಾಡಿದ ಭೌಗೋಳಿಕವಾಗಿ ಟ್ಯಾಗ್ ಮಾಡಲಾದ ಟ್ವೀಟ್ಗಳ ಸಂಚಿತ ವಿತರಣೆಯನ್ನು ಗಮನಿಸಬಹುದು 5 ಪ್ರತಿಶತಕ್ಕಿಂತ ಕಡಿಮೆ ಬಳಕೆದಾರರು ಈ ಸ್ಥಳದ ಮಾಹಿತಿಯೊಂದಿಗೆ 10 ಕ್ಕೂ ಹೆಚ್ಚು ಟ್ವೀಟ್ಗಳನ್ನು ಹಂಚಿಕೊಂಡಿದ್ದಾರೆ ಎಂದು ನಾವು ನೋಡಬಹುದು ಇದು ಮತ್ತೆ ಸಣ್ಣ ಶೇಕಡಾವಾರು ಜನರು ಸ್ಥಳ ಮಾಹಿತಿಯನ್ನು ಹಂಚಿಕೊಳ್ಳುತ್ತಿದ್ದಾರೆ 10 ಕ್ಕೂ ಹೆಚ್ಚು ಟ್ವೀಟ್ಗಳು ಅವರೊಂದಿಗೆ ಸಂಯೋಜಿತವಾಗಿರುವ ಸ್ಥಳದೊಂದಿಗೆ ಇರುತ್ತದೆ ಈಗ ನಾವು ನಿರ್ಣಯಿಸುವ ಸ್ಥಳಕ್ಕೆ ಹೋಗೋಣ ಈ ಪೇಪರ್ ಬಳಸುವ ವಿಧಾನವು ಈ ಪ್ಯಾರಾಗ್ರಾಫ್ನಲ್ಲಿ ಬರೆಯಲಾದ ಕೊನೆಯ ವಿಧಾನಕ್ಕೆ ಹೋಲುತ್ತದೆ ನಾವು ಬಳಕೆದಾರರನ್ನು ಮೂರು ವರ್ಗಗಳಾಗಿ ಗುಂಪು ಮಾಡುತ್ತೇವೆ ವರ್ಗ 0 ಕೇವಲ ಒಂದು ಮತವನ್ನು ಹೊಂದಿರುವ ಬಳಕೆದಾರರನ್ನು ಒಳಗೊಂಡಿರುತ್ತದೆ ಅದು ಕೇವಲ ಒಂದು ಸ್ಥಳದ ಮಾಹಿತಿಯು ಪ್ರಧಾನವಾಗಿದೆ ಮತ್ತು ಅದು ಒಂದೇ ಆಗಿದೆ ಹೀಗಾಗಿ ಬಳಕೆದಾರರ ತವರು ನಗರಕ್ಕೆ ಮಾತ್ರ ವಿಶಿಷ್ಟವಾದ ಆಯ್ಕೆಯನ್ನು ನಿಯೋಜಿಸಲು ಅವಕಾಶ ನೀಡುತ್ತದೆ ವರ್ಗ 1 ಬಹು ಮತಗಳನ್ನು ಹೊಂದಿರುವ ಬಳಕೆದಾರರನ್ನು ಅದರಾದ್ಯಂತ ಪ್ರಧಾನ ಸ್ಥಳವನ್ನು ಹೊಂದಿದೆ ಮತ್ತು ನಾವು ಕೊನೆಯ ಪೇಪರ್ನಲ್ಲಿ ನೋಡಿದಂತೆ 2 ನೇ ತರಗತಿಯು ಬಹು ಮತಗಳನ್ನು ಹೊಂದಿರುವ ಬಳಕೆದಾರರನ್ನು ಒಳಗೊಂಡಿರುತ್ತದೆ ಇದರಲ್ಲಿ ಯಾವುದೇ ಒಂದು ಸ್ಥಳವು ಎದ್ದು ಕಾಣುವುದಿಲ್ಲ ಆದ್ದರಿಂದ ಮೂರು ವರ್ಗಗಳ ಮೂರು ವರ್ಗಗಳನ್ನು 0 1 ಮತ್ತು 2 ಎಂದು ಮಾಡಲಾಗಿದೆ ನಾವು 0 1 ಮತ್ತು 2 ರೊಂದಿಗಿನ ಟೇಬಲ್ ಅನ್ನು ನೋಡುತ್ತೇವೆ ಇದು ಡೇಟಾವನ್ನು ಹೇಗೆ ಸಂಗ್ರಹಿಸಲಾಗಿದೆ ಹೇಗೆ ವಿಶ್ಲೇಷಣೆ ಮಾಡಲಾಗಿದೆ ಬಕೆಟ್ ಮಾಡುವುದು ಹೇಗೆ ಎಂಬುದನ್ನು ಪತ್ತೆಹಚ್ಚಲು ಅನುವು ಮಾಡಿಕೊಡುತ್ತದೆ ಪ್ರಸ್ತಾವಿತ ಮಾದರಿಯ ಪರಿಣಾಮಕಾರಿತ್ವವನ್ನು ಅಳೆಯುವ ಎರಡು ಮೆಟ್ರಿಕ್ಗಳನ್ನು ಬಳಸಿಕೊಂಡು ನಮ್ಮ ಪ್ರಾಯೋಗಿಕ ಮೌಲ್ಯಮಾಪನದ ಫಲಿತಾಂಶಗಳನ್ನು ಮೌಲ್ಯಮಾಪನ ಮಾಡಲಾಗುತ್ತದೆ ನಿಖರತೆಯು ವರ್ಗ 0 ಅಥವಾ ವರ್ಗ 1 ರ ಬಳಕೆದಾರರ ಸರಿಯಾದ ತೀರ್ಮಾನಗಳ ಭಾಗವಾಗಿದೆ ವರ್ಗ 2 ರೊಂದಿಗೆ ಪ್ರಸ್ತುತ ವಿಷಯವು ಕಾರ್ಯನಿರ್ವಹಿಸುವುದಿಲ್ಲ ಆದ್ದರಿಂದ ನಿರ್ಮಿಸಲಾದ ಮಾದರಿಯು ನಾಲ್ಕು ಏಕ ಗುಣಲಕ್ಷಣದ ಮಾದರಿಗಳಾಗಿದ್ದು ಮೇಯರ್ಶಿಪ್ ಟಿಪ್ ಲೈಕ್ ಮತ್ತು ಫ್ರೆಂಡ್ಸ್ ಎಂದು ಉಲ್ಲೇಖಿಸಲಾಗಿದೆ ಗೂಗಲ್ ಪ್ಲಸ್ಗಾಗಿ ಸ್ನೇಹಿತರ ಮಾದರಿ ಮತ್ತು ಶಿಕ್ಷಣ ಮತ್ತು ಉದ್ಯೋಗದ ಮಾದರಿ ಇವೆಲ್ಲವೂ ಏಕ ಗುಣಲಕ್ಷಣವನ್ನು ಆಧರಿಸಿದೆ ಟ್ವಿಟರ್ಗಾಗಿ ಜಿಯೋ ಟ್ಯಾಗ್ ಮಾಡಲಾದ ಸ್ಥಳದ ಬಲವನ್ನು ನಿರ್ಣಯಿಸುವ ಕಾರ್ಯದಲ್ಲಿ ಬಳಸಲಾಗುವ ಏಕೈಕ ಗುಣಲಕ್ಷಣವಾಗಿದೆ ಆದ್ದರಿಂದ ಮೂಲತಃ ಇದು ಯಾವ ವಿವರಗಳನ್ನು ಸಂಗ್ರಹಿಸಲು ಮತ್ತು ಸ್ಥಳದ ಕುರಿತು ತೀರ್ಮಾನವನ್ನು ಮಾಡಲು ಬಳಸಲಾಗಿದೆ ಎಂಬುದನ್ನು ವಿವರಿಸುತ್ತದೆ ಅಲ್ಲದೆ ಇದು ಬಳಕೆದಾರರನ್ನು ಫಿಲ್ಟರ್ ಮಾಡುವುದನ್ನು ಒಳಗೊಂಡಿರುವ ಸ್ನೇಹಿತರ ಮಾದರಿಯ ಪರಿಷ್ಕರಣೆಯನ್ನು ನಾವು ಪ್ರಯೋಗಿಸುವ ಮಾಹಿತಿಯಾಗಿದೆ ಆದ್ದರಿಂದ ಸ್ನೇಹಿತರ ಮಾದರಿಯನ್ನು ನೋಡುವ ಇನ್ನೊಂದು ಮಾರ್ಗವೆಂದರೆ ನಿರ್ಧಾರವನ್ನು ತೆಗೆದುಕೊಳ್ಳಲು ಆ ಸ್ಥಳದ ಸ್ನೇಹಿತರನ್ನು ಬಳಸಿಕೊಳ್ಳುವುದು ಇನ್ನೊಂದು ಮಾರ್ಗವಾಗಿದೆ ಆದ್ದರಿಂದ ಇದು ಕೆಲವೇ ಕಿಲೋಮೀಟರ್ಗಿಂತ ಕಡಿಮೆ ಅಥವಾ ಹೆಚ್ಚು ಫಿಲ್ಟರಿಂಗ್ ಆಗಿದೆ k ಗರಿಷ್ಠ ಸ್ನೇಹಿತರು ನಿರ್ಣಯ ಪ್ರಕ್ರಿಯೆಯಿಂದ ಹೊರಗಿದ್ದಾರೆ ಮೂಲತಃ ಪ್ರಸ್ತಾಪಿಸಲಾದ ಪರಿಷ್ಕರಣೆಯು ಈ ಬಳಕೆದಾರರು ಅನುಮಿತಿಗೆ ಶಬ್ದವನ್ನು ಪ್ರತಿನಿಧಿಸಬಹುದು ಎಂಬ ಊಹೆಯಿಂದ ಪ್ರೇರೇಪಿಸಲ್ಪಟ್ಟಿದೆ ಏಕೆಂದರೆ ಕೆಲವು ಸ್ನೇಹಿತರನ್ನು ಹೊಂದಿರುವ ಬಳಕೆದಾರರು ತೀರ್ಮಾನವನ್ನು ನಿರ್ಮಿಸಲು ಸಾಕಷ್ಟು ಪುರಾವೆಗಳನ್ನು ಹೊಂದಿರುವುದಿಲ್ಲ ಆದರೆ ಹಲವಾರು ಸ್ನೇಹಿತರನ್ನು ಹೊಂದಿರುವ ಬಳಕೆದಾರರು ಬಹುಶಃ ಅವರ ಎಲ್ಲಾ ಸ್ನೇಹಿತರೊಂದಿಗೆ ಬಲವಾದ ಸಂಬಂಧವನ್ನು ಹೊಂದಿರುವುದಿಲ್ಲ ಇದು ಮೂಲಭೂತವಾಗಿ ನಾವು ಬಳಕೆದಾರರನ್ನು ಕೆಲವೇ ಕಿಲೋಮೀಟರ್ಗಳಿಗಿಂತ ಕಡಿಮೆ ಇರುವ ಮಾದರಿಯನ್ನು ನಿರ್ಮಿಸುತ್ತೇವೆ ಎಂದು ಹೇಳುತ್ತದೆ ಏಕೆಂದರೆ ಅವರು ಸಂಪರ್ಕಕ್ಕೆ ಹೋಗುವುದಿಲ್ಲ ಆ ಸ್ಥಳದಿಂದ ಸಂಪರ್ಕಗೊಂಡಿರುವ ಬಹಳಷ್ಟು ಸ್ನೇಹಿತರು ಕೂಡ ಹೆಚ್ಚಿನ ಮಾಹಿತಿಯನ್ನು ಮುನ್ನಡೆಸುವುದಿಲ್ಲ ಆದ್ದರಿಂದ ಈ ಕೋಷ್ಟಕವು ಈ ಪೇಪರ್ನಿಂದ ಅತ್ಯಂತ ಪ್ರಮುಖವಾದ ವಿಶ್ಲೇಷಣೆ ಅಥವಾ ತೀರ್ಮಾನವಾಗಿದೆ ಇದು ಮನೆ ಮತ್ತು ಹೋಮ್ ಸಿಟಿ ನಿರ್ಣಯಕ್ಕಾಗಿ ನಿರ್ಣಯ ಮಾದರಿಗಳಿಗಾಗಿ ಪಡೆದ ಫಲಿತಾಂಶಗಳ ಸಾರಾಂಶವಾಗಿದೆ ನೆನಪಿಡಿ ನಾವು ಮೂರು ಜಾಲತಾಣಗಳಿಗಾಗಿ ಮಾಡಿದ್ದೇವೆ ಫೋರ್ಸ್ಕ್ವೇರ್ ಗೂಗಲ್ ಪ್ಲಸ್ ಮತ್ತು ಟ್ವಿಟರ್ ಮೇಯರ್ಶಿಪ್ಗಳಿಗಾಗಿ ಬಳಸಲಾದ ತೀರ್ಮಾನ ಮಾದರಿಗಳು ಸಲಹೆ ಇಷ್ಟ ಸ್ನೇಹಿತರು ಶಿಕ್ಷಣ ಉದ್ಯೋಗ ಸ್ನೇಹಿತ ಎಲ್ಲಾ ಜಿಯೋ ಟ್ಯಾಗ್ ಮಾಡಿದ ಟ್ವೀಟ್ಗಳು ಆಗಿದೆ ವರ್ಗಗಳನ್ನು 0 1 ಮತ್ತು 2 ವಿತರಿಸಲಾಗಿದೆ ತರಗತಿಗಳು 0 ಮತ್ತು 1 ಈ ಮಾಡಬಹುದಾದ ಎರಡು ವಿಷಯಗಳು ಡೇಟಾದೊಂದಿಗೆ ಆದ್ದರಿಂದ ಇದನ್ನು 51 ಮಾಡಲಾಗುತ್ತದೆ ಆದ್ದರಿಂದ ಅದನ್ನು ಓದುವ ವಿಧಾನವೆಂದರೆ 0 51 61 ತರಗತಿಯಲ್ಲಿ ಮೇಯರ್ಶಿಪ್ ಅನ್ನು ಬಳಸುವುದು ಫೋರ್ಸ್ಕ್ವೇರ್ ಖಾತೆ ಮತ್ತು ಮೇಯರ್ಶಿಪ್ ಡೇಟಾವನ್ನು ಹೊಂದಿರುವ ವರ್ಗದಲ್ಲಿ ನಿರ್ದಿಷ್ಟ ಬಳಕೆದಾರರಿಗಾಗಿ ನೀವು ಮನೆ ನಗರವನ್ನು ಶೇಕಡಾವಾರು ಗುರುತಿಸಬಹುದು ವರ್ಗ 1 ಶೇಕಡಾ 67 ವರ್ಗ 1 ಮೂಲಭೂತವಾಗಿ ಬಹು ಸ್ಥಳಗಳಿವೆ ಒಂದು ಪ್ರಧಾನವಾಗಿದೆ ಗೂಗಲ್ ಪ್ಲಸ್ ಅತ್ಯುನ್ನತವಾದುದು ಸ್ನೇಹಿತನೊಂದಿಗೆ ಇರುವಂತೆ ತೋರುತ್ತದೆ ಯಾವುದೇ ಪರಿಷ್ಕರಣೆ ಇಲ್ಲ ಮತ್ತು ಟ್ವೀಟ್ಗಳಲ್ಲಿ ಜಿಯೋ ಪತ್ತೆ ಮಾಡಿರುವುದರಿಂದ ನಿಖರತೆಯು ಎಲ್ಲಕ್ಕಿಂತ ಹೆಚ್ಚಾಗಿರುತ್ತದೆ ಹಾಗಾಗಿ ಟ್ವಿಟರ್ನ ನಿಖರತೆ ಉಳಿದವುಗಳಿಗಿಂತ ಹೆಚ್ಚಾಗಿರುತ್ತದೆ ಎಂದು ನಾನು ಹೇಳಿದ್ದೇನೆ ನಾವು ಚಿತ್ರ 3 ಅನ್ನು ನೋಡೋಣ ಮತ್ತು ನಂತರ ನಾವು ಅದರ ವಿವರಣೆಗೆ ಹಿಂತಿರುಗುತ್ತೇವೆ ಆದ್ದರಿಂದ ನೀವು ಚಿತ್ರ 3 ಅನ್ನು ನೋಡಿದರೆ 0 ಮತ್ತು 1 ನೇ ತರಗತಿಯ ಬಳಕೆದಾರರಿಗೆ ತೀರ್ಮಾನಗಳನ್ನು ಪರಿಗಣಿಸುವ ಒಟ್ಟು ನಿಖರತೆಯನ್ನು ಚಿತ್ರ 3 ತೋರಿಸುತ್ತದೆ ಮತ್ತು k min ಮತ್ತು k max ನ ವಿವಿಧ ಮೌಲ್ಯಗಳಿಗಾಗಿ ಪರಿಷ್ಕೃತ ಸ್ನೇಹಿತ ಮಾದರಿಯಿಂದ ಆವರಿಸಲ್ಪಟ್ಟ ಬಳಕೆದಾರರ ಸಂಖ್ಯೆ ಗ್ರಾಫ್ನ x ಆಕ್ಸಿಸ್ನಲ್ಲಿ ನಿರ್ದಿಷ್ಟಪಡಿಸಲಾಗಿದೆ ಸಾಮಾನ್ಯವಾಗಿ ಫಲಿತಾಂಶಗಳನ್ನು ಕೋಷ್ಟಕ 2 ರಲ್ಲಿನ ಫಲಿತಾಂಶಗಳೊಂದಿಗೆ ಹೋಲಿಸಿದಾಗ ಪರಿಷ್ಕರಣೆಯು ಮಾದರಿಯ ನಿಖರತೆಯನ್ನು ಸುಧಾರಿಸುತ್ತದೆ ಎಂದು ನಾವು ನೋಡುತ್ತೇವೆ ವಿಶೇಷವಾಗಿ ಗೂಗಲ್ ಜೊತೆಗೆ ಲಾಭವು 21 ಪ್ರತಿಶತದಷ್ಟು ಇರುತ್ತದೆ ಆದ್ದರಿಂದ ಮೂಲಭೂತವಾಗಿ ಇದು x ಅಕ್ಷವು ಕಿಲೋಮೀಟರ್ಗಳಲ್ಲಿ ಬಳಸಲಾದ ಮಾದರಿಯಾಗಿದೆ ಮತ್ತು y ಅಕ್ಷವು ಒಳಗೊಂಡಿರುವ ಬಳಕೆದಾರರ ಶೇಕಡಾವಾರು ಆಗಿದೆ ಆದ್ದರಿಂದ ನೀವು ಗೂಗಲ್ ಪ್ಲಸ್ ಅನ್ನು ನೋಡಿದರೆ ನೀವು ಪರಿಷ್ಕೃತ ಸ್ನೇಹಿತ ಮಾದರಿಗಾಗಿ ಹೋಮ್ ಸಿಟಿಯನ್ನು ಊಹಿಸಲು ಬಯಸುತ್ತೀರಾ ಅದು ನಿಮಿಷ ಮತ್ತು ಗರಿಷ್ಠವನ್ನು ಎಲ್ಲಿ ತೆಗೆದುಹಾಕಲಾಗಿದೆ ಎಂದು ನಾವು ಹೇಳಿದ್ದೇವೆ ಗೂಗಲ್ ಪ್ಲಸ್ ಇವುಗಳನ್ನು ತೆಗೆದುಹಾಕುವ ಹೆಚ್ಚುವರಿ ಪ್ರಯೋಜನಕ್ಕಿಂತ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ತೋರುತ್ತದೆ ಗೂಗಲ್ ಗೆ ಸ್ನೇಹಿತರು ಹೆಚ್ಚು ಮತ್ತು ಫೋರ್ಸ್ಕ್ವೇರ್ ಗೆ ಹೋಲಿಸಿದರೆ ಇನ್ನೊಂದು ಕುತೂಹಲಕಾರಿ ನಿರ್ಣಯವಿದೆ ನೋಡಿ ಇದೇ ರೇಖಾಚಿತ್ರವನ್ನು ನಾವು ಕಳೆದ ಪೇಪರ್ನಲ್ಲಿಯೂ ನೋಡಿದ್ದೇವೆ ಅಲ್ಲಿ ನಾವು ಫೋರ್ಸ್ಕ್ವೇರ್ಗಾಗಿ ಮಾತ್ರ ನೋಡಿದ್ದೇವೆ ಇಲ್ಲಿ ನಾವು ನೋಡುತ್ತಿದ್ದೀರಿ ಫೊರ್ಸ್ಕ್ವೇರ್ ಗೂಗಲ್ ಪ್ಲಸ್ ಮತ್ತು ಟ್ವಿಟರ್ ಅದನ್ನು ಚಿತ್ರ 4 ತಪ್ಪಾದ ತೀರ್ಮಾನಗಳಿಗೆ ಮಾತ್ರ ಅನುರೂಪವಾಗಿದೆ ಮತ್ತು ಒಳಗಿನ ರೇಖಾಚಿತ್ರವನ್ನು ಮೂಲತಃ ಹೊರಗಿನ ರೇಖಾಚಿತ್ರ ಜೂಮ್ ಮಾಡಲಾಗಿದೆ ಫೋರ್ಸ್ಕ್ವೇರ್ನಲ್ಲಿ 46 ಪ್ರತಿಶತ ದೂರಗಳು ಮತ್ತು ಗೂಗಲ್ ಪ್ಲಸ್ ಮತ್ತು ಟ್ವಿಟರ್ನಲ್ಲಿ 27 ಪ್ರತಿಶತದಷ್ಟು ದೂರವು 50 ಕಿಲೋಮೀಟರ್ಗಿಂತ ಕಡಿಮೆಯಿದೆ ಎಂದು ಇದು ತೋರಿಸುತ್ತದೆ ಆದ್ದರಿಂದ ಇಲ್ಲಿ 50 ಕಿಲೋಮೀಟರ್ ಒಳಗಿನ ರೇಖಾಚಿತ್ರ ಈ ಭಾಗವಾಗಿದೆ ನೆರೆಯ ನಗರಗಳ ನಡುವೆ 50 ಕಿಲೋಮೀಟರ್ ಸಮಂಜಸವಾದ ಅಂತರವಾಗಿದೆ ಈ ಫಲಿತಾಂಶಗಳನ್ನು ಸರಿಯಾದ ನಿರ್ಣಯದೊಂದಿಗೆ ಸಂಯೋಜಿಸಿ ನಾವು 50 ಕಿಲೋಮೀಟರ್ ತ್ರಿಜ್ಯದಲ್ಲಿ ಸರಿಯಾದ ತೀರ್ಮಾನಗಳನ್ನು ಮಾಡಬಹುದು ಅದು ಫೋರ್ಸ್ಕ್ವೇರ್ನಲ್ಲಿ 78 5 ಪ್ರತಿಶತ ಗೂಗಲ್ ಪ್ಲಸ್ನಲ್ಲಿ 64 ಮತ್ತು ಟ್ವಿಟರ್ನಲ್ಲಿ 87 ಅನ್ನು ಸಾಧಿಸುತ್ತದೆ ಇವುಗಳನ್ನು ನಾವು ಈ ಹಿಂದೆ ಕೋಷ್ಟಕದಲ್ಲಿ ನೋಡಿದ್ದೇವೆ ಇದು ರೇಖಾಚಿತ್ರನಲ್ಲಿನ ಪ್ರಾತಿನಿಧ್ಯವಾಗಿದ್ದು ಇದು x ಆಕ್ಸಿಸ್ ಆಗಿದೆ ಇದು ನಾನು ಘೋಷಿಸಿದ ಯಾವುದೋ ಊಹಿಸಿದ ಮತ್ತು ಡಿಕ್ಲೇರ್ಡ್ ಹೋಮ್ ಸಿಟಿಯ ದೂರವಾಗಿದೆ ಮತ್ತು ನಾವು ನನ್ನ ಖಾತೆಗೆ PK ಪೊಂಗುರು ಖಾತೆಗೆ ಸ್ಥಳವನ್ನು ಹೊಂದಿದ್ದೇವೆ ಮತ್ತು ನಾನು ಮೂಲಕ ಊಹಿಸಿದೆವು ಈ ಎರಡರ ನಡುವಿನ ಅಂತರ ಎಷ್ಟು ಎಂದು ಪ್ರಕ್ರಿಯೆಯ ವ್ಯತ್ಯಾಸವು ಕಡಿಮೆಯಾದಷ್ಟೂ ಉತ್ತಮವಾಗಿದೆ ಒಳಗಿನ ರೇಖಾಚಿತ್ರ ನಿಮಗೆ ಊಹಿಸಲಾದ ಇಮ್ಮರ್ಶನ್ ಅನ್ನು ತೋರಿಸುತ್ತದೆ ಇದು ಸುಮಾರು 50 ಕಿಲೋಮೀಟರ್ಗಳಲ್ಲಿ ನಾವು ಸುಮಾರು 46 ಪ್ರತಿಶತವನ್ನು ಪಡೆಯಲು ಸಾಧ್ಯವಾಯಿತು ಎಂದು ತೋರಿಸುತ್ತದೆ ಅಲ್ಲಿ ನೀವು ಇಲ್ಲಿ ನೋಡಿದರೆ 50 ಪ್ರತಿಶತ ಮತ್ತು ಇದು ಸುಮಾರು 46 ಪ್ರತಿಶತವಾಗಿದ್ದರೆ ಆದ್ದರಿಂದ ಅವರು ಕೇವಲ ನಾವು ವಾಸ್ತವವಾಗಿ ಫೊರ್ಸ್ಕ್ವೇರ್ ದೂರ 46 ಪ್ರತಿಶತದಷ್ಟು ಗುರುತಿಸಲು ಸಮರ್ಥವಾಗಿರುತ್ತವೆ ವಾಸ್ತವವಾಗಿ ಕಡಿಮೆ 50 ಕಿಲೋಮೀಟರುಗಳ ದೋಷ ಹೆಚ್ಚು ತೋರಿಸುತ್ತದೆ ಇದು ಕೇವಲ ಅಕ್ಕಪಕ್ಕದ ನಗರಗಳು ನೆರೆಹೊರೆಯ ಸ್ಥಳಗಳು ಅಥವಾ ಕೆಲವೊಮ್ಮೆ ಅದು ಒಂದೇ ನಗರದಲ್ಲಿರಬಹುದು ಆದ್ದರಿಂದ ಈಗ ಅದೇ ವಿಷಯ ನೀವು ನಿಜವಾಗಿ ಅದನ್ನು ನಿವಾಸದ ಬಲಕ್ಕೆ ಮಾಡಬಹುದು ಈಗ ನಾವು ಈ ರೇಖಾಚಿತ್ರನಲ್ಲಿ ಏನು ಮಾಡಿದ್ದೇವೆ ಎಂಬುದು ಮೂಲತಃ ನಿಮಗೆ ಹೋಮ್ ಸಿಟಿಯನ್ನು ಮಾತ್ರ ತೋರಿಸುತ್ತದೆ ಆದರೆ ಈ ರೇಖಾಚಿತ್ರ ನಿಮಗೆ ಮನೆಯ ನಿವಾಸವನ್ನು ತೋರಿಸುತ್ತದೆ ಆದ್ದರಿಂದ ನಿವಾಸಕ್ಕಾಗಿ ರೇಖಾಚಿತ್ರ ಇಲ್ಲಿದೆ ಕೆಂಪು ಎಂದರೆ ಗೂಗಲ್ ಪ್ಲಸ್ ನೀಲಿ ಟ್ವಿಟರ್ ಮತ್ತು ಹಸಿರು ಚತುರ್ಭುಜವಾಗಿದೆ ಈ 0 ಇಂದ 20 ರುಪಾಯಿಗಳು ಇಲ್ಲಿ ರೇಖಾಚಿತ್ರ ಇದು 0 20 ಕಿಲೋಮೀಟರ್ ರಿಂದ ಒಳಗೆ ನೋಡಬಹುದು ಆದರೆ 1000 ಕಿ ಅಧಿಕಾರಕ್ಕೆ ಎಲ್ಲಾ ಹತ್ತುದೂರ ಇವೆ ಆದ್ದರಿಂದ ಟ್ವಿಟರ್ಗೆ ನಾವು 35 ಪ್ರತಿಶತವನ್ನು ಹೊಂದಿದ್ದೇವೆ ಎಂದು ನೀವು ನೋಡಬಹುದು ಟ್ವಿಟರ್ ಎಲ್ಲಿದೆ ಆದ್ದರಿಂದ ಟ್ವಿಟರ್ ನೀಲಿ ರೇಖೆಯಾಗಿದೆ ನೀಲಿ ರೇಖೆಯು ಇಲ್ಲಿದೆ 0 ಗೆ ಸಮಾನವಾದ ಅಂತರವನ್ನು ಹೊಂದಿರುವ 35 ಪ್ರತಿಶತ ಅನುಮಾನಗಳು ಆದ್ದರಿಂದ ನೀವು ನೋಡಿದರೆ ಅದು ಇಲ್ಲಿ ಆರಂಭಿಕ ಹಂತವಾಗಿದೆ ಅದು ಬಳಕೆದಾರರ ನಿವಾಸವನ್ನು ನಿಖರವಾಗಿ ಊಹಿಸಿದ ಪ್ರಸ್ತಾವಿತ ಮಾದರಿಯಾಗಿದೆ ಮತ್ತು ಇದು ತುಂಬಾ ಹೆಚ್ಚಿರುವ ಕಾರಣ ಮತ್ತು ಇದು ತುಂಬಾ ನಿಖರವಾಗಿದೆ ಏಕೆಂದರೆ ನಾವು ಟ್ವೀಟ್ಗಳನ್ನು ಸಂಗ್ರಹಿಸಲಾಗಿದೆ ಅದು ನಿಜವಾಗಿ ಜಿಯೋ ಟ್ಯಾಗ್ ಮಾಡಲ್ಪಟ್ಟಿದೆ 67 ಪ್ರತಿಶತವು 20 ಕಿಲೋಮೀಟರ್ ತ್ರಿಜ್ಯದಲ್ಲಿವೆ ಆದ್ದರಿಂದ ನಾವು ಇಲ್ಲಿ ನೋಡಿದರೆ ಇದು 20 ಕಿಲೋಮೀಟರ್ ಮತ್ತು ನಾವು ನೀಲಿ ರೇಖೆಯನ್ನು ನೋಡಿದರೆ ಅದು ಇಲ್ಲಿ ಸುಮಾರು 76 ಪ್ರತಿಶತ 73 ಪ್ರತಿಶತ ಅಂದರೆ 20 ಕಿಲೋಮೀಟರ್ ವ್ಯತ್ಯಾಸದೊಳಗೆ ಮನೆ ಎಲ್ಲಿದೆ ಎಂದು ಕಂಡುಹಿಡಿಯಲು ನಮಗೆ ಸಾಧ್ಯವಾಯಿತು ಅವುಗಳ ನಿವಾಸಗಳು ಹತ್ತಿರ ಟ್ವಿಟಿಂಗ್ ನಾನು ವಾಸಿಸುವ ಬಳಕೆದಾರರು ಒಖ್ಲಾ ಕಾರಣ ನಾನು ದೆಹಲಿ ಜವಾಹರ್ ಲಾಲ್ ನೆಹರು ಸ್ಟೇಡಿಯಂ ಬಳಿ ಎಲ್ಲೋ 20 ಕಡಿಮೆ ಕಿಲೋಮೀಟರ್ ಸೂಚಿಸುತ್ತಿರುವೆ ಇದರಿಂದ ಟ್ವಿಟಿಂಗ್ ಮಾಡಬಹುದು ನಾನು ಒಂದು ಪಂದ್ಯದಲ್ಲಿ ವೀಕ್ಷಿಸಲು ಹೋದರು ಮತ್ತು ನಾನು ವಾಸ್ತವವಾಗಿ ಟ್ವೀಟ್ ಪೋಸ್ಟ್ ಇದು ಜಿಯೋ ಟ್ಯಾಗ್ ಆಗಿದೆ ಆದ್ದರಿಂದ ನಾವು ಪಡೆಯಬಹುದಾದ 20 ಕಿಲೋಮೀಟರ್ ಆಗಿದೆ ಫೋರ್ಸ್ಕ್ವೇರ್ ಫಲಿತಾಂಶಗಳನ್ನು ನೋಡುವ ಮೂಲಕ ಫೋರ್ಸ್ಕ್ವೇರ್ ಹಸಿರು ಎಂದು ನಾವು ಕಂಡುಕೊಳ್ಳುತ್ತೇವೆ 5 ಕಿಲೋಮೀಟರ್ಗಳಿಗಿಂತ ಚಿಕ್ಕದಾದ ತ್ರಿಜ್ಯದಲ್ಲಿ 52 ಪ್ರತಿಶತದಷ್ಟು ತೀರ್ಮಾನಗಳನ್ನು ನಾವು ಕಂಡುಕೊಳ್ಳುತ್ತೇವೆ ಆದ್ದರಿಂದ ನೀವು ಇಲ್ಲಿ ಹಸಿರು ಬಣ್ಣವನ್ನು ನೋಡಿದರೆ ನೀವು ಆ ಹಂತದಲ್ಲಿ ಹೋದರೆ ಅದು ಸುಮಾರು 52 ಪ್ರತಿಶತ 52 73 ಶೇಕಡಾ 5 ಕಿಲೋಮೀಟರ್ಗಿಂತ ಕಡಿಮೆಯಾಗಿದೆ 20 ಕಿಲೋಮೀಟರ್ಗಿಂತ 77 ಪ್ರತಿಶತ ಕಡಿಮೆ ಅಂದರೆ ಇಲ್ಲಿ 77 ಪ್ರತಿಶತ ಅಂತಿಮವಾಗಿ ಗೂಗಲ್ ಪ್ಲಸ್ ಗಾಗಿ ನಾವು 5 23 ಪ್ರತಿಶತದಷ್ಟು ಬಳಕೆದಾರರ ನಿಖರವಾದ ನಿವಾಸವನ್ನು ಮಾತ್ರ ಊಹಿಸಲು ಸಾಧ್ಯವಾಗುತ್ತದೆ ಏಕೆಂದರೆ ಬಳಕೆದಾರರು ಅಧ್ಯಯನ ಮಾಡಿದ ಅಥವಾ ಕೆಲಸ ಮಾಡಿದ ಸ್ಥಳಗಳ ಗುಣಲಕ್ಷಣಗಳನ್ನು ನಾವು ಬಳಸುತ್ತಿರುವುದರಿಂದ ನಿರೀಕ್ಷಿಸಲಾಗಿದೆ ಏಕೆಂದರೆ ಇಲ್ಲಿ ನಾವು ಅವರ ಉದ್ಯೋಗ ಮತ್ತು ಶಿಕ್ಷಣದ ವಿವರಗಳನ್ನು ಮಾತ್ರ ಬಳಸುತ್ತಿದ್ದೇವೆ ಬಲ ಆದ್ದರಿಂದ ಈ ಕಾಗದವು ಹೇಗೆ ಕೊನೆಗೊಳ್ಳುತ್ತದೆ ಅಂದರೆ ನಾವು ಮತ್ತೊಮ್ಮೆ ಅಮೂರ್ತತೆಗೆ ಹೋಗೋಣ ಎಂದು ತೋರಿಸಲು ಅವರು ಫೋರ್ಸ್ಕ್ವೇರ್ ಗೂಗಲ್ ಪ್ಲಸ್ ಮತ್ತು ಟ್ವಿಟರ್ ನಿಂದ ಡೇಟಾವನ್ನು ಬಳಸಿದ್ದಾರೆಂದು ತೋರಿಸಲು ಸಹಾಯವಾಗುತ್ತದೆ ಮನೆಯ ಸ್ಥಳವನ್ನು ಊಹಿಸಲು ಅವರು ಈ ಡೇಟಾವನ್ನು ಬಳಸಿದ್ದಾರೆ ಇದು ನಾವು ನೋಡಿದ ಕೊನೆಯ ಪೇಪರ್ನ ವಿಸ್ತರಣೆ ಅಥವಾ ಮುಂದಿನ ಹಂತವಾಗಿದ್ದು ಅದನ್ನು ಫೋರ್ಸ್ಕ್ವೇರ್ನಲ್ಲಿ ಮಾತ್ರ ಮಾಡಲಾಗಿದೆ ಮತ್ತು 67 72 ಮತ್ತು 82 ಪ್ರತಿಶತದಷ್ಟು ನಿಖರತೆಯೊಂದಿಗೆ ಅವರು ಸಮರ್ಥರಾಗಿದ್ದಾರೆ ಎಂದು ಅವರು ವಾಸ್ತವವಾಗಿ ತೋರಿಸಲು ಸಮರ್ಥರಾಗಿದ್ದಾರೆ ಮನೆ ನಗರ ಮತ್ತು ಮನೆಯ ಸ್ಥಳವನ್ನು ಕಂಡುಹಿಡಿಯಲು ಟ್ವಿಟರ್ ಮತ್ತು ನಂತರ ಫೋರ್ಸ್ಕ್ವೇರ್ ವಿಷಯದಲ್ಲಿ ಹೆಚ್ಚಿನ ನಿಖರತೆಯೊಂದಿಗೆ ಆದರೆ ಕಡಿಮೆ ಡೇಟಾದೊಂದಿಗೆ ಗೂಗಲ್ ಪ್ಲಸ್ನಲ್ಲಿ ಕಾಣಬಹುದು ಅದರೊಂದಿಗೆ ನಾನು ಈ ನಿರ್ದಿಷ್ಟ ಪತ್ರಿಕೆಯನ್ನು ನಿಲ್ಲಿಸುತ್ತೇನೆ ನಾನು ಶೀಘ್ರದಲ್ಲೇ ನಿಮ್ಮನ್ನು ನೋಡುತ್ತೇನೆ